ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಗಾಗಿ ಆಂಪಿಯರ್ ನಿಯಮ ಸ್ಥಿರ ಪ್ರವಾಹದಿಂದಾಗಿ ನಾವು ಕಾಂತಕ್ಷೇತ್ರದತ್ತ ಗಮನ ಹರಿಸಿದ್ದೇವೆ ಬಯೋಟ್ ಸಾವರ್ಟ್ ನಿಯಮದ ಬಗ್ಗೆ ಕಲಿತರು ಮತ್ತು ಇದರ ಆಧಾರದ ಮೇಲೆ ಕ್ಷೇತ್ರದ ವಿಭಜನೆಯನ್ನು 0 ಮತ್ತು ಕ್ಷೇತ್ರದ ಸುರುಳಿಯಾಗಿ ಯಾವುದೇ ಹಂತದಲ್ಲಿ ಮು 0 j r ಎಂದು ಪಡೆಯಲಾಗಿದೆ ಇಲ್ಲಿ j r ಎಂಬುದು ಪ್ರಸ್ತುತ ಸಾಂದ್ರತೆಯಾಗಿದೆ ನಾನು ನಿಮಗೆ ನೆನಪಿಸಲಿ j r ವೆಕ್ಟರ್ ಪ್ರಮಾಣ ಪ್ರಸ್ತುತ ಸಾಂದ್ರತೆ j r ಅಂದರೆ ಯಾವುದೇ ಮೇಲ್ಮೈಯಲ್ಲಿ j r ಡಾಟ್ d a ಆ ಮೇಲ್ಮೈ ಮೂಲಕ ಪ್ರವಾಹವನ್ನು ನೀಡುತ್ತದೆ ಮತ್ತು ಅದರ ದಿಕ್ಕು ಪ್ರವಾಹದ ದಿಕ್ಕಿನಲ್ಲಿದೆ ನಾವು ಇದನ್ನು ಹೇಗೆ ನಿರ್ಮಿಸುತ್ತೇವೆ ಈಗ ನಾವು ಈಗ ಕೇಳಲು ಬಯಸುವುದು ಸಮೀಕರಣಗಳನ್ನು ನಾವು ಹೇಗೆ ಬಳಸುತ್ತೇವೆ B ಯ ವಿಭಜನೆಯು 0 ಮತ್ತು B ಯ ಸುರುಳಿಯು ಕ್ಷೇತ್ರಗಳನ್ನು ಲೆಕ್ಕಾಚಾರ ಮಾಡುವಲ್ಲಿ ಮು 0 j r ಆಗಿದೆ ನೆನಪಿರಲಿ ವಿದ್ಯುತ್ ಕ್ಷೇತ್ರದ ಸಮಾನಾಂತರ ಸಮೀಕರಣಗಳು ಹೀಗಿವೆ ಎಪ್ಸಿಲಾನ್ 0 ರಿಂದ ಭಾಗಿಸಲ್ಪಟ್ಟ ಚಾರ್ಜ್ ಸಾಂದ್ರತೆಯಾಗಿ ನಾವು E r ಅನ್ನು ವಿಭಿನ್ನಗೊಳಿಸಿದ್ದೇವೆ ಮತ್ತು E ಎಲ್ಲೆಡೆ E ಕರ್ಲ್ 0 ಆಗಿದೆ ಉದಾಹರಣೆಗೆ ಕರ್ಲ್ ಪಾಯಿಂಟ್ ನನಗೆ ಸಂಭಾವ್ಯತೆಯನ್ನು ವ್ಯಾಖ್ಯಾನಿಸಲು ಅವಕಾಶ ಮಾಡಿಕೊಟ್ಟಿತು V r ಅಂದರೆ E V r ನ ಮೈನಸ್ ಗ್ರೇಡಿಯಂಟ್ ಆಗಿತ್ತು ಈ ಸಮೀಕರಣವನ್ನು ಗೌಸ್ ನಿಯಮ ಎಂದು ಕರೆಯಲಾಗುತ್ತದೆ ಅದರ ಭೇದಾತ್ಮಕ ರೂಪ ನಿರ್ದಿಷ್ಟವಾಗಿ ಅಥವಾ ಪಾಯ್ಸನ್ ನ ಸಮೀಕರಣ ಮತ್ತು ಕೆಲವು ಸಮ್ಮಿತೀಯ ಸಂದರ್ಭಗಳಲ್ಲಿ ವಿದ್ಯುತ್ ಕ್ಷೇತ್ರವನ್ನು ಪಡೆಯಲು ಒಬ್ಬರು ಈ ಸಮೀಕರಣವನ್ನು ಬಳಸಬಹುದು ಉದಾಹರಣೆಗೆ ಪಾಯಿಂಟ್ ಚಾರ್ಜ್ ಗಾಗಿ ಅಥವಾ ಏಕರೂಪವಾಗಿ ಚಾರ್ಜ್ ಮಾಡಲಾದ ಗೋಳಕ್ಕಾಗಿ ಅಥವಾ ಏಕರೂಪವಾಗಿ ಚಾರ್ಜ್ ಮಾಡಲಾದ ಸಿಲಿಂಡರ್ ಗಾಗಿ ಒಬ್ಬರು ಈ ಸಮೀಕರಣವನ್ನು ಬಳಸಬಹುದು ವಿದ್ಯುತ್ ಕ್ಷೇತ್ರವನ್ನು ಲೆಕ್ಕಹಾಕಲು ಇಲ್ಲಿ ಗಾಸ್ ನ ನಿಯಮ ಆದ್ದರಿಂದ ನಾವು ಈಗ ಕೇಳುವ ಪ್ರಶ್ನೆಯೆಂದರೆ ನಾವು ವ್ಯಾಖ್ಯಾನಿಸಬಹುದೇ ಆದ್ದರಿಂದ ನಾವು ಈ ಪ್ರಶ್ನೆಯನ್ನು ಕೇಳೋಣ B ಯ ಸಾಮರ್ಥ್ಯವನ್ನು ನಾವು ವ್ಯಾಖ್ಯಾನಿಸಬಹುದೇ ಅದು ನಾವು ಕೇಳುವ ಒಂದು ಪ್ರಶ್ನೆ ನಾವು ಕೇಳುವ ಇನ್ನೊಂದು ಪ್ರಶ್ನೆ ಕೆಲವು ಸಮ್ಮಿತೀಯ ಸನ್ನಿವೇಶಗಳಿಗಾಗಿ B ಅನ್ನು ಲೆಕ್ಕಹಾಕಲು ನಾವು ಡೆಲ್ ಕ್ರಾಸ್ B ಅನ್ನು ಮು 0 j r ಗೆ ಸಮಾನವಾಗಿರುತ್ತದೆ ನಂತರದ ಉಪನ್ಯಾಸಕ್ಕಾಗಿ B ಸಾಮರ್ಥ್ಯವನ್ನು ವ್ಯಾಖ್ಯಾನಿಸುವ ಪ್ರಶ್ನೆಯನ್ನು ನಾನು ಮುಂದೂಡುತ್ತೇನೆ ಈ ಉಪನ್ಯಾಸದಲ್ಲಿ ನಾವು ಎರಡನೇ ಪ್ರಶ್ನೆಯನ್ನು ಕೇಂದ್ರೀಕರಿಸುತ್ತೇವೆ ಮತ್ತು ಅಂದರೆ ಕೆಲವು ಸಮ್ಮಿತೀಯ ಸನ್ನಿವೇಶಗಳಿಗಾಗಿ B ಅನ್ನು ಲೆಕ್ಕಾಚಾರ ಮಾಡಲು ನಾವು B ನ ಸುರುಳಿಯನ್ನು ಮು 0 j r ಗೆ ಸಮಾನವಾಗಿ ಬಳಸುತ್ತೇವೆ ಆದ್ದರಿಂದ ನಾವು ಮೊದಲು ಇದಕ್ಕೆ ಒಂದು ಹೆಸರನ್ನು ನೀಡೋಣ B ಸುರುಳಿಯು ಮು 0 j r ಗೆ ಸಮನಾಗಿರುತ್ತದೆ ಇದರ ಭೇದಾತ್ಮಕ ರೂಪವಾಗಿದೆ ನಾನು ಅದನ್ನು ಪ್ರತ್ಯೇಕವಾಗಿ ಬರೆಯಲಿದ್ದೇನೆ ಆಂಪಿಯರ್ ನಿಯಮ ಅದರ ಅವಿಭಾಜ್ಯ ರೂಪವನ್ನು ಬರೆಯೋಣ ಮತ್ತು ಅದು ಹೀಗಿದೆ ಅದನ್ನು ನೆನಪಿಸಿಕೊಳ್ಳಿ ವೆಕ್ಟರ್ ಕ್ಷೇತ್ರಕ್ಕಾಗಿ ಸ್ಟೋಕ್ಸ್ ಪ್ರಮೇಯವು ನನಗೆ ಹೇಳುತ್ತದೆ ನಾನು ಮುಚ್ಚಿದ ಮಾರ್ಗವನ್ನು ಹೊಂದಿದ್ದರೆ ಮತ್ತು ನಾನು ಈ ರೀತಿ ಸಂಚರಿಸಿದರೆ ಈ ಮಾರ್ಗದಲ್ಲಿ B ಡಾಟ್ d l ಮತ್ತು ಮುಚ್ಚಿದ ಮಾರ್ಗವಿದೆ ಎಂದು ತೋರಿಸಲು ನಾನು ಅವಿಭಾಜ್ಯದ ಮೇಲೆ ಇಲ್ಲಿ ವೃತ್ತವನ್ನು ಹಾಕಲಿದ್ದೇನೆ ಇದು B ಡಾಟ್ d sನ ಅವಿಭಾಜ್ಯ ಸುರುಳಿಗೆ ಸಮನಾಗಿರುತ್ತದೆ ಅಲ್ಲಿ d s ಎಂಬುದು ಸಣ್ಣ ಪ್ರದೇಶದ ಅಂಶವಾಗಿದೆ ಮತ್ತು s ನ ದಿಕ್ಕನ್ನು ಬಲಗೈ ನಿಯಮದೊಂದಿಗೆ ತೆಗೆದುಕೊಳ್ಳಲಾಗುತ್ತದೆ ನಾನು ನನ್ನ ಬೆರಳುಗಳನ್ನು d l ಕಡೆಗೆ ತಿರುಗಿಸಿದರೆ ನಂತರ ಹೆಬ್ಬೆರಳು ನನಗೆ ಪ್ರದೇಶದ ಅಂಶ ನಿರ್ದೇಶನವನ್ನು ನೀಡುತ್ತದೆ ಇದು ತಕ್ಷಣವೇ ನನಗೆ ಹೇಳುತ್ತದೆ B ಡಾಟ್ d l ಮು 0 j r ಡಾಟ್ d s ಗೆ ಸಮಾನವಾಗಿರುತ್ತದೆ ಮತ್ತು ಹಿಂದಿನ ಸ್ಲೈಡ್ ನಲ್ಲಿ ನಾವು ಹೇಳಿದಂತೆ j r ಡಾಟ್ d s ಪ್ರಸ್ತುತಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಮು 0 I ಆದ್ದರಿಂದ ನಾವು ಆಂಪಿಯರ್ ನಿಯಮದ ಅವಿಭಾಜ್ಯ ರೂಪವನ್ನು ಬರೆಯೋಣ ಅಂದರೆ ನಾನು ಮುಚ್ಚಿದ ಮಾರ್ಗವನ್ನು ತೆಗೆದುಕೊಂಡರೆ ಈ ಹಾದಿಯಲ್ಲಿ B ಯ ರೇಖೆಯು ಅವಿಭಾಜ್ಯವಾಗಿರುತ್ತದೆ ಆ ಮಾರ್ಗಕ್ಕೆ ಸುತ್ತುವರಿದ ಪ್ರದೇಶದ ಮೂಲಕ ಪ್ರಸ್ತುತ ಸುತ್ತುವರಿದ ಹಾದುಹೋಗುವ ಸಮಯಕ್ಕಿಂತಲೂ ಸಮನಾಗಿರುತ್ತದೆ ಆದ್ದರಿಂದ ಇದನ್ನು ಸುತ್ತುವರಿದಂತೆ ಬರೆಯೋಣ ಇದು ಗಾಸ್ ನ ನಿಯಮದ ಅವಿಭಾಜ್ಯ ರೂಪಕ್ಕೆ ಹೋಲುತ್ತದೆ ಆದ್ದರಿಂದ ಇದನ್ನು ಮತ್ತೆ ಬರೆಯೋಣ ನಮ್ಮಲ್ಲಿ ಆಂಪಿಯರ್ ನಿಯಮ ಇದೆ ಅದು ಅವಿಭಾಜ್ಯ B ಡಾಟ್ d l ಆ ಮಾರ್ಗದಿಂದ ಸುತ್ತುವರಿದ ಮು 0 ಗೆ ಸಮನಾಗಿರುತ್ತದೆ ಎಂದು ಹೇಳುತ್ತದೆ ನಾನು ಮಾರ್ಗವನ್ನು ಸಹ ಮಾಡೋಣ ಇದು ವಿದ್ಯುತ್ ಕ್ಷೇತ್ರಕ್ಕೆ ಗಾಸ್ ನ ನಿಯಮಕ್ಕೆ ಹೋಲುತ್ತದೆ ಇದು ಮೇಲ್ಮೈ ಮೇಲೆ E ಡಾಟ್ d s ಎಪ್ಸಿಲಾನ್ 0 ರಿಂದ ಭಾಗಿಸಲ್ಪಟ್ಟ ಚಾರ್ಜ್ ಗೆ ಸಮನಾಗಿರುತ್ತದೆ ಆದ್ದರಿಂದ ನಾವು ಕೆಲವು ಸಮ್ಮಿತೀಯ ಸಂದರ್ಭಗಳಲ್ಲಿ ಗಾಸ್ ನನ್ನು ಬಳಸುವಂತೆಯೇ ನಾವು ಸಮ್ಮಿತೀಯ ಸಂದರ್ಭಗಳಲ್ಲಿ ಆಂಪಿಯರ್ ನಿಯಮವನ್ನು ಸಹ ಬಳಸಬಹುದು ಆಯಸ್ಕಾಂತೀಯ ಕ್ಷೇತ್ರವನ್ನು ಲೆಕ್ಕಹಾಕಲು ಈಗ ನಾವು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ನಾವು ಸರಳವಾದ ಉದಾಹರಣೆಯೊಂದಿಗೆ ಪ್ರಾರಂಭಿಸುತ್ತೇವೆ ಆ ಮೂಲಕ ನಾನು ಉದ್ದವಾದ ತಂತಿಯನ್ನು ಹೊತ್ತೊಯ್ಯುತ್ತೇನೆ ಬಯೋಟ್ ಸಾವರ್ಟ್ ನಿಯಮದ ಪ್ರಕಾರ ಇದರ ಸುತ್ತಲಿನ ಕಾಂತೀಯ ಕ್ಷೇತ್ರವು ವೃತ್ತಾಕಾರದ ದಿಕ್ಕಿನಲ್ಲಿರಲಿದೆ ಇದನ್ನು ನಾವು ಈಗಾಗಲೇ ಒಮ್ಮೆ ಲೆಕ್ಕ ಹಾಕಿದ್ದೇವೆ ಆದರೆ ನಾನು ಅದನ್ನು ಮತ್ತೆ ಒತ್ತಿ ಹೇಳುತ್ತೇನೆ ನಾನು ಅದನ್ನು ಮೇಲಿನಿಂದ ನೋಡಿದರೆ ಪ್ರವಾಹವು ಕಾಗದದಿಂದ ಹೊರಬರುತ್ತಿದೆ ಆಗ ಕಾಂತಕ್ಷೇತ್ರದ ರೇಖೆಗಳು ಈ ರೀತಿ ಕಾಣುತ್ತವೆ ಅವರು ವಲಯಗಳ ಸುತ್ತಲೂ ಹೋಗುತ್ತಾರೆ ಆದ್ದರಿಂದ ಅವರು ದೂರವನ್ನು ಮಾತ್ರ ಅವಲಂಬಿಸಿರುತ್ತಾರೆ ಮತ್ತು ನಾನು ಇಲ್ಲಿರುವ ಫೈ ಅಂದರೆ ಸಮ್ಮಿತಿಯ ಮೂಲಕ ಅವಲಂಬಿಸಿಲ್ಲ ಆದ್ದರಿಂದ ಇದು ಸಮ್ಮಿತೀಯ ಪರಿಸ್ಥಿತಿ ಅಲ್ಲಿ ಸಿಲಿಂಡರಾಕಾರದ ಸಮ್ಮಿತಿ ಇರುತ್ತದೆ ಈ ಅನ್ವಯಿಸುವ ಆಂಪಿಯರ್ ನಿಯಮದಿಂದಾಗಿ ನಾವು ಈಗ ಕಾಂತಕ್ಷೇತ್ರವನ್ನು ಲೆಕ್ಕ ಹಾಕೋಣ ಅದನ್ನು ಮತ್ತೆ ಚಿತ್ರಿಸುವುದು ಪ್ರಸ್ತುತ I ಇದೆ ಮತ್ತು ದೂರದಲ್ಲಿ ಒಂದು ಮಾರ್ಗವಿದೆ ಆದ್ದರಿಂದ ನಾನು ಅವಿಭಾಜ್ಯ B ಡಾಟ್ d l ಅನ್ನು ಮು 0 I ಗೆ ಸಮನಾಗಿರುತ್ತೇನೆ ನಾನು ಈ ರೀತಿಯ ಹಾದಿಯಲ್ಲಿ d l ತೆಗೆದುಕೊಂಡರೆ ಅದು B ಯಂತೆಯೇ ಇರುತ್ತದೆ ಆದ್ದರಿಂದ B ಪ್ರಮಾಣವು ಹೊರಬರುತ್ತದೆ ಅಥವಾ ನಾನು B ಫೈ ಡಾಟ್ d l ಅನ್ನು ಫೈ ದಿಕ್ಕಿನಲ್ಲಿ r d ಫೈ ಹೊರತುಪಡಿಸಿ ಏನೂ ಅಲ್ಲ ಎಂದು ಬರೆಯಬಹುದು ಏಕೀಕರಣ ಫೈ 0 ರಿಂದ 2 ಪೈ ವರೆಗೆ ಮು 0 I ಗೆ ಸಮನಾಗಿರುತ್ತದೆ ಮತ್ತು ಈ ಫೈ ಡಾಟ್ ಫೈ 1 ಮತ್ತು ಆದ್ದರಿಂದ ನಾನು B r ಪಡೆಯುತ್ತೇನೆ ಬಾರಿ 2 ಪೈ ಮು 0 I ಗೆ ಸಮನಾಗಿರುತ್ತದೆ ಮತ್ತು B ಆದ್ದರಿಂದ ನಾನು 2 ಪೈ r ಗಿಂತಲೂ ಹೆಚ್ಚಿಲ್ಲ ಮತ್ತು B ವೆಕ್ಟರ್ ಫೈ ದಿಕ್ಕಿನಲ್ಲಿ ಮು 0 I ಓವರ್ 2 ಪೈ r ಫೈ ಆಗಿರುತ್ತದೆ ನಾನು ಒಂದು ವಿಷಯವನ್ನು ಹೇಳಲು ಬಯಸುತ್ತೇನೆ ನಾವು ಬೇರೆ ದಾರಿಯಲ್ಲಿ ಹೋಗಲು ನಿರ್ಧರಿಸಿದ್ದೇವೆಂದು ಭಾವಿಸೋಣ ಮತ್ತು ನಾವು d l ಅನ್ನು ತೆಗೆದುಕೊಳ್ಳಲಿದ್ದೇವೆ ಎಂದು ನಾವು ಊಹಿಸಿದ್ದೇವೆ ಆಗ ನಾನು B ಡಾಟ್ d l ಪಡೆದಿದ್ದೇನೆ ಮತ್ತು ಇವುಗಳು ಸಹ ದಿಕ್ಕಿನಲ್ಲಿವೆ ಎಂದು ಯೋಚಿಸುತ್ತಾ B ಡಾಟ್ d l ನಾನು ಋಣಾತ್ಮಕ ಪ್ರಮಾಣದಲ್ಲಿ ಇರುತ್ತಿದ್ದೆ ಏಕೆಂದರೆ j ಮತ್ತು d s ವಿರುದ್ಧ ದಿಕ್ಕಿನಲ್ಲಿರುತ್ತವೆ ನಾನು ಇಲ್ಲಿ B ಊಹಿಸುತ್ತಿದ್ದೇನೆ B ಋಣಾತ್ಮಕ ಫೈ ದಿಕ್ಕಿನಲ್ಲಿದೆ ಮತ್ತು ನಂತರ ನಾನು ನಕಾರಾತ್ಮಕ ಉತ್ತರವನ್ನು ಪಡೆಯುತ್ತೇನೆ ಆದ್ದರಿಂದ ಮತ್ತೆ ನಾನು B ಗೆ ಸರಿಯಾದ ಉತ್ತರವನ್ನು ಪಡೆಯುತ್ತೇನೆ B ಹೋಗುತ್ತದೆ ಧನಾತ್ಮಕ ಫೈ ದಿಕ್ಕಿನಲ್ಲಿ ಆದ್ದರಿಂದ ಇದು ನಾನು ರೇಖೆಯ ಅಂಶಗಳ ನಿರ್ದೇಶನ ಮತ್ತು ಮೇಲ್ಮೈ ವಿಸ್ತೀರ್ಣದ ದಿಕ್ಕಿಗೆ ಹೊಂದಿಕೆಯಾಗಿದ್ದರೆ ನಾನು B ಗಾಗಿ ಸರಿಯಾದ ದಿಕ್ಕನ್ನು ಸಹ ಪಡೆಯುತ್ತೇನೆ ಎರಡನೆಯ ಉದಾಹರಣೆಯಂತೆ ನಾನು ಪ್ರವಾಹವನ್ನು ಹೊತ್ತ xy ಸಮತಲದಲ್ಲಿ ಚಾರ್ಜ್ ಶೀಟ್ ತೆಗೆದುಕೊಳ್ಳುತ್ತೇನೆ y ದಿಕ್ಕಿನಲ್ಲಿ ಹೇಳೋಣ ಮೇಲ್ಮೈ ಪ್ರವಾಹ ಇದು ಪ್ರವಾಹದ ಹಾಳೆ ಆದ್ದರಿಂದ ಅದರ ದಪ್ಪವು 0 ನಾನು ಪ್ರಸ್ತುತ K ಅನ್ನು ಸಾಗಿಸಬೇಕಾಗಿದೆ ಅದನ್ನು ನಾನು ಮೇಲ್ಮೈ ಪ್ರವಾಹ ಎಂದು ಕರೆಯುತ್ತೇನೆ ನಾನು ಈ ಸಮಸ್ಯೆಯನ್ನು ಪರಿಹರಿಸುವ ಮೊದಲು ಮೇಲ್ಮೈ ಪ್ರವಾಹಕ್ಕಾಗಿ ಕೆಲವು ನಿಮಿಷಗಳನ್ನು ಕಳೆಯುತ್ತೇನೆ ಮೇಲ್ಮೈ ಪ್ರವಾಹವು ದಪ್ಪ 0 ಆಗಿರುತ್ತದೆ ಏಕೆಂದರೆ ಇದು ಪ್ರವಾಹದ ಹಾಳೆಯಲ್ಲಿರುತ್ತದೆ ಆದ್ದರಿಂದ ಇದು ಪ್ರವಾಹವಾಗಿದೆ ಇದು ಪ್ರತಿ ಯುನಿಟ್ ಉದ್ದವಾಗಿರುತ್ತದೆ ಇದು ನನಗೆ ಪ್ರತಿ ಯೂನಿಟ್ ಉದ್ದವು K ಗೆ ಸಮಾನವಾಗಿರುತ್ತದೆ ಮತ್ತು ಇಲ್ಲಿ K y ದಿಕ್ಕಿನಲ್ಲಿರುವುದರಿಂದ ನಾನು K ವೆಕ್ಟರ್ ಅನ್ನು ಬರೆಯಬಹುದು ಇದು ಪ್ರವಾಹ ಆದ್ದರಿಂದ ಇದು ವೆಕ್ಟರ್ ಪ್ರಮಾಣವು y ದಿಕ್ಕಿನಲ್ಲಿ K ಪರಿಮಾಣಕ್ಕೆ ಸಮಾನವಾಗಿರುತ್ತದೆ ಇದನ್ನು ಪ್ರಸ್ತುತ ಸಾಂದ್ರತೆಯ j ಎಂದು ಬರೆಯಲು ನಾನು ಒತ್ತಾಯಿಸಿದರೆ ನಂತರ ಇದು z ನ K y ಡೆಲ್ಟಾ ಕ್ಕೆ ಸಮಾನವಾಗಿರುತ್ತದೆ ಏಕೆಂದರೆ ಹಾಳೆ xy ಸಮತಲದಲ್ಲಿದೆ ಅದನ್ನು ಪರಿಶೀಲಿಸೋಣ ವ್ಯಾಖ್ಯಾನದ ಪ್ರಕಾರ ನಾನು ಸಮಾನ j ಡಾಟ್ d a ಆಗಿರಬೇಕು ಮತ್ತು ಈ ಸಂದರ್ಭದಲ್ಲಿ ಪ್ರದೇಶವು ಪ್ಲೇನ್ ನಾದ್ಯಂತ ಇರುತ್ತದೆ ಇದರ ಎತ್ತರವು dz ಆಗಿರುತ್ತದೆ ಮತ್ತು ಇದನ್ನು ಯುನಿಟ್ 1 ಎಂದು ತೆಗೆದುಕೊಳ್ಳೋಣ ಆದ್ದರಿಂದ ಇದು K y ಡಾಟ್ ಏರಿಯಾ y ಗೆ ಸಮನಾಗಿರುತ್ತದೆ 1 ಬಾರಿ z ಬಾರಿ ಡೆಲ್ಟಾ z ಗಿಂತ ಹೆಚ್ಚು ಸಮಗ್ರವಾಗಿರುತ್ತದೆ ಇದು ನನಗೆ K ನೀಡುತ್ತದೆ ಆದ್ದರಿಂದ ಇದು ಸ್ಥಿರವಾಗಿರುತ್ತದೆ j ಒಂದು ಮೇಲ್ಮೈ ಪ್ರವಾಹಕ್ಕೆ ಡೆಲ್ಟಾ ಕ್ರಿಯೆಯಂತೆ ಡೆಲ್ಟಾ 1 ಓವರ್ z ಆಗಿರುತ್ತದೆ ಆದ್ದರಿಂದ ಇದು ಈಗಾಗಲೇ ಪ್ರತಿ ಯುನಿಟ್ ಪ್ರದೇಶಕ್ಕೆ ಪ್ರಸ್ತುತವಾಗಿದೆ ಎಂದು ನೀವು ನೋಡಬಹುದು K ಮೇಲ್ಮೈ ಪ್ರವಾಹವು ಪ್ರತಿ ಯುನಿಟ್ ಉದ್ದವಾಗಿರುತ್ತದೆ ಇದು ಎಲೆಕ್ಟ್ರೋಸ್ಟಾಟಿಕ್ಸ್ ನಲ್ಲಿ ನಾವು ಬಳಸುವ ಚಾರ್ಜ್ ಸಾಂದ್ರತೆ ಮತ್ತು ಮೇಲ್ಮೈ ಚಾರ್ಜ್ ಸಾಂದ್ರತೆಗೆ ಹೋಲುತ್ತದೆ ಆದ್ದರಿಂದ ಈಗ ನಮ್ಮಲ್ಲಿರುವುದು ಹಾಳೆ ಆದ್ದರಿಂದ ಈಗ ನಾನು ಈ ರೀತಿ ಮಾಡೋಣ ಈ ರೀತಿಯ x ದಿಕ್ಕಿನಲ್ಲಿ ನಾವು ಒಳಗೆ ಹೋಗುತ್ತೇವೆ ಎಂದು ಹೇಳೋಣ z ದಿಕ್ಕಿನಲ್ಲಿ x ಕ್ರಾಸ್ y ಹೆಚ್ಚುತ್ತಿದೆ ನಮ್ಮ ರೇಖೆಯನ್ನು ಬಳಸಿಕೊಂಡು ನಾನು ಅವರ ಕ್ಷೇತ್ರವನ್ನು ಲೆಕ್ಕ ಹಾಕಿದರೆ ರೇಖೆಯ ಪ್ರವಾಹದಿಂದಾಗಿ ಕ್ಷೇತ್ರ ನಂತರ ನಾನು ಈ ರೀತಿ ಏನಾದರೂ ಮಾಡುತ್ತೇನೆ ನಾನು ಎತ್ತರ z ದೂರದಲ್ಲಿರುವ ರೇಖೆಯ ಕಾರಣದಿಂದಾಗಿ ಕ್ಷೇತ್ರವನ್ನು ತೆಗೆದುಕೊಳ್ಳುತ್ತೇನೆ ಇದು y ಇದು x ಆಗಿದೆ ನಂತರ ನಾನು z ಎತ್ತರದಲ್ಲಿ ಕ್ಷೇತ್ರವನ್ನು ತೆಗೆದುಕೊಳ್ಳುತ್ತೇನೆ ಈ ಎತ್ತರವು z ಆಗಿದೆ ಕರೆಂಟ್ ಈ ದಿಕ್ಕಿನಲ್ಲಿ ಹೋಗುತ್ತಿದೆ ಆದ್ದರಿಂದ ಈ ನೀಲಿ ಬಾಣದಿಂದ ತೋರಿಸಲ್ಪಟ್ಟಂತೆ ನಾನು ವೆಕ್ಟರ್ ಅನ್ನು ದಾಟುತ್ತೇನೆ ನಾನು ಈಗ ಇದನ್ನು ಅಳಿಸೋಣ ಸರಿ ಎಲ್ಲಾ ಕ್ಷೇತ್ರವು ವೃತ್ತಾಕಾರದ ಸಾಲಿನಲ್ಲಿ ಹೋದ ನಂತರ ಆದ್ದರಿಂದ ಇದು ಈ ರೀತಿ ಆಗಲಿದೆ ನಾನು ಇನ್ನೊಂದು ಬದಿಯಲ್ಲಿ ಸಮ್ಮಿತೀಯವಾಗಿ ಇರಿಸಿದ ತಂತಿಯನ್ನು ತೆಗೆದುಕೊಂಡರೆ ಏನು ಇದರಲ್ಲಿ ಮತ್ತೆ ಕ್ಷೇತ್ರ ರೇಖೆಗಳು ವೃತ್ತಾಕಾರದ ದಿಕ್ಕಿನಲ್ಲಿ ಹೋಗುತ್ತವೆ ಆದ್ದರಿಂದ ಇದು ಈ ದಿಕ್ಕಿನಲ್ಲಿರುತ್ತದೆ ಇದರ ಫಲಿತಾಂಶದೊಂದಿಗೆ ನಿವ್ವಳ ಕ್ಷೇತ್ರವು x ಅಕ್ಷಕ್ಕೆ ಸಮಾನಾಂತರವಾಗಿರುವ ದಿಕ್ಕಿನಲ್ಲಿರುತ್ತದೆ ಆದ್ದರಿಂದ ನಾನು ಮಾಡಬೇಕಾಗಿರುವುದು x ದೂರದಲ್ಲಿರುವ ತಂತಿಯ ಕಾರಣದಿಂದಾಗಿ ಈ ಕ್ಷೇತ್ರದ x ಘಟಕವನ್ನು ತೆಗೆದುಕೊಂಡು ಅದನ್ನು ಸೇರಿಸಿ ಆದ್ದರಿಂದ ಈಗ ನಾವು ಮತ್ತೆ ಈ ಅಂಕಿಅಂಶವನ್ನು ಅಚ್ಚುಕಟ್ಟಾಗಿ ಮಾಡೋಣ ಇದು ಹಾಳೆ ನಾನು ದೂರ ಎತ್ತರ z ಬಗ್ಗೆ ಮಾತನಾಡುತ್ತಿದ್ದೇನೆ ಇಲ್ಲಿಂದ x ದೂರದಲ್ಲಿರುವ ದೂರವು x ಸ್ಕ್ವೇರ್ ಮತ್ತು z ವರ್ಗಮೂಲವಾಗಲಿದೆ ಮತ್ತು ನಾನು ಘಟಕವನ್ನು x ದಿಕ್ಕಿನಲ್ಲಿ ತೆಗೆದುಕೊಳ್ಳಲಿದ್ದೇನೆ ಈ ಕೋನವು ಥೀಟಾ ಆಗಿದ್ದರೆ ಆದ್ದರಿಂದ ಈ ಕೋನ ಥೀಟಾ ಇಲ್ಲಿಗೆ ಹೋಗುತ್ತದೆ ಆದ್ದರಿಂದ x ಘಟಕವು ಈ ಪ್ರವಾಹದಿಂದ ಇಲ್ಲಿಗೆ ಬರುವ ಯಾವುದೇ ಸಣ್ಣ B ಆಗಿರುತ್ತದೆ ಅದನ್ನು ನಾನು ಕಪ್ಪು ಬಣ್ಣದಲ್ಲಿ ತೋರಿಸುತ್ತಿದ್ದೇನೆ ಅದು 2 ಪೈ ಬಾರಿ I ಹೆಚ್ಚು ಇಲ್ಲ ಅದು K d x ಆಗಿರುತ್ತದೆ ಪ್ರತಿ ಯುನಿಟ್ ಉದ್ದವನ್ನು K ಅನ್ನು x ಸ್ಕ್ವೇರ್ ಮತ್ತು z ವರ್ಗಮೂಲದಿಂದ ಭಾಗಿಸಲಾಗಿದೆ ಮತ್ತು x ದಿಕ್ಕಿನಲ್ಲಿ ಅದರ ಘಟಕ ಇದು ಸೈನ್ ಥೀಟಾ ಇದು x ಸ್ಕ್ವೇರ್ ಮತ್ತು z ವರ್ಗಮೂಲಕ್ಕಿಂತ z ಆಗಿರುತ್ತದೆ ಆದ್ದರಿಂದ ಇದು ಮ್ಯೂ 0 ಓವರ್ 2 ಪೈ K z ಅವಿಭಾಜ್ಯ d x ಓವರ್ x ಸ್ಕ್ವೇರ್ ಮತ್ತು z ಸ್ಕ್ವೇರ್ 1 ಕ್ಕೆ ಏರುತ್ತದೆ ಮತ್ತು ಇದು ಮೈನಸ್ ಅನಂತದಿಂದ ಬಂದಿದೆ x ಸ್ಕ್ವೇರ್ ಮೈನಸ್ ಅನಂತದಿಂದ ಪ್ಲಸ್ ಅನಂತಕ್ಕೆ X ಅನ್ನು z ಟಾಂಜೆಂಟ್ ಥೀಟಾ ಕ್ಕೆ ಸಮನಾಗಿ ತೆಗೆದುಕೊಂಡರೆ ಈ ಅವಿಭಾಜ್ಯವನ್ನು ತಕ್ಷಣವೇ ಮು 0 K z ಓವರ್ 2 ಪೈ ಮೈನಸ್ ಪೈ 2 ರಿಂದ ಪೈ to 2 z ಸೆಕೆಂಡ್ ಸ್ಕ್ವೇರ್ ಥೀಟಾ d ಥೀಟಾ ಓವರ್ z ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಥೀಟಾ ನಾವು ಕೆಲವು ರದ್ದತಿಗಳನ್ನು ಮಾಡೋಣ z z ಇದು ರದ್ದುಗೊಳಿಸುತ್ತದೆ z ಸ್ಕ್ವೇರ್ ಅನ್ನು ರದ್ದುಗೊಳಿಸುತ್ತದೆ ಮತ್ತು ನಿಮಗೆ ಅಂತಿಮ ಉತ್ತರವಿದೆ ಅದು x ದಿಕ್ಕಿನಲ್ಲಿ 2 ಕ್ಕಿಂತ ಹೆಚ್ಚು ಆದ್ದರಿಂದ ಇದು ಕ್ಷೇತ್ರವಾಗಿದೆ ನೀವು ಇನ್ನೊಂದು ಬದಿಯಲ್ಲಿರುವ ಕ್ಷೇತ್ರವನ್ನು ಲೆಕ್ಕ ಹಾಕಿದರೆ ಇಲ್ಲಿ ಕೆಳಭಾಗ ಇದು ವಿರುದ್ಧ ದಿಕ್ಕಿನಲ್ಲಿರುತ್ತದೆ ಕ್ಷೇತ್ರದ ಪ್ರವಾಹ ಮತ್ತು ದಿಕ್ಕನ್ನು ನೋಡುವ ಮೂಲಕ ಅದು ಹುಟ್ಟಿಕೊಳ್ಳುತ್ತದೆ ಎಂದು ನೀವು ಊಹಿಸಿರಬಹುದು ಆದ್ದರಿಂದ ಇದು 0 ಕ್ಕಿಂತ ದೊಡ್ಡದಾದ z ಗಾಗಿ x ದಿಕ್ಕಿನಲ್ಲಿ ಮತ್ತು 0 ಕ್ಕಿಂತ ಕಡಿಮೆ z ಗೆ ಮೈನಸ್ x ದಿಕ್ಕಿನಲ್ಲಿದೆ ಆಂಪಿಯರ್ ನಿಯಮವನ್ನು ಬಳಸಿಕೊಂಡು ನಾವು ಅದೇ ಲೆಕ್ಕಾಚಾರವನ್ನು ಮಾಡೋಣ ಈ ದಿಕ್ಕಿನಲ್ಲಿ ಹರಿಯುವ ಪ್ರವಾಹವನ್ನು ನೋಡುವ ಮೂಲಕ ನಾನು ಹಾಳೆಯನ್ನು ನೋಡಿದರೆ ನಾನು ಈಗಾಗಲೇ ಅದನ್ನು ನಿರೀಕ್ಷಿಸಬಹುದು ಮೇಲಿನ ಕ್ಷೇತ್ರ ದಿಕ್ಕು x ದಿಕ್ಕಿನಲ್ಲಿರಲಿದೆ ಮತ್ತು ಕೆಳಗಿನ ದಿಕ್ಕು ಮೈನಸ್ x ದಿಕ್ಕಿನಲ್ಲಿರಲಿದೆ ಮತ್ತೆ ಸಮ್ಮಿತೀಯ ಪರಿಸ್ಥಿತಿ ಮತ್ತು ನಾನು ಈ ರೀತಿಯ ಲೂಪ್ ತೆಗೆದುಕೊಂಡರೆ ಅಲ್ಲಿ ಈ ಅಂತರವು ತುಂಬಾ ಚಿಕ್ಕದಾಗಿದೆ ಡೆಲ್ಟಾ z ಬಹುತೇಕ 0 ಕ್ಕೆ ಒಲವು ನಾನು ಈ ಲೂಪ್ ನ ಉದ್ದವನ್ನು a ಎಂದು ತೆಗೆದುಕೊಂಡರೆ ಈ ಲೂಪ್ ನ ಆದ್ಯಂತ B ಡಾಟ್ d l ನನಗೆ ನೀಡುತ್ತದೆ ಅದು ನನಗೆ 2 B a ನೀಡುತ್ತದೆ ಮತ್ತು ಇದು ಈ ಲೂಪ್ ನಿಂದ ಸುತ್ತುವರಿದ ಪ್ರವಾಹಕ್ಕೆ ಸಮನಾಗಿರಬೇಕು ಈ ಉದ್ದವು ನಾನು ಆಗಿರುವುದರಿಂದ ಮೇಲ್ಮೈ ಪ್ರವಾಹದ K ಒಂದು ಬಾರಿ ಮು 0 ಎಂದು ವ್ಯಾಖ್ಯಾನಿಸಲಾಗುವುದು ಮತ್ತು ಇದು ತಕ್ಷಣವೇ ನಿಮಗೆ B 0 ಮು 0 K ಗೆ ಸಮನಾಗಿರುತ್ತದೆ 2 x ಗಿಂತ 0 ಕ್ಕಿಂತ ದೊಡ್ಡದು ಮತ್ತು ಮೈನಸ್ ಮು 0 K ಗೆ 2 x ಫಾರ್ಮ್ z 0 ಕ್ಕಿಂತ ಕಡಿಮೆ ಇರುತ್ತದೆ ಆದ್ದರಿಂದ ಸಮ್ಮಿತೀಯ ಸಂದರ್ಭಗಳಲ್ಲಿ ಕಾಂತಕ್ಷೇತ್ರವನ್ನು ಲೆಕ್ಕಾಚಾರ ಮಾಡಲು ನಾನು ಆಂಪಿಯರ್ ಕಾನೂನಿನ ಅವಿಭಾಜ್ಯ ರೂಪವನ್ನು ಬಳಸಬಹುದು ಎಂದು ನೀವು ನೋಡಬಹುದು